ಇಂದಿನ ತರಗತಿಲ್ಲಿ ನಾವು ಕನ್ವಲ್ಯೂಷನ್ ಇಂಟಿಗ್ರಲ್ ಬಗ್ಗೆ ಚರ್ಚಿಸೋಣ ಹಾಗೂ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಕನ್ವಲ್ಯೂಷನ್ ಇಂಟಿಗ್ರಲ್ ಅನ್ನು ನಾವು ಹೇಗೆ ಬಳಸಿಕೊಳ್ಳಬಹುದು ಎಂದು ನೋಡುತ್ತೇವೆ ನಾವು ಮೊದಲು ಕನ್ವಲ್ಯೂಷನ್ ಇಂಟಿಗ್ರಲ್ ಬಗ್ಗೆ ಅರ್ಥಮಾಡಿಕೊಳ್ಳೋಣ ಕನ್ವಲ್ಯೂಷನ್ ಎಂಬ ಪದವೆಂದರೆ ಮಡಿಸುವಿಕೆ ಎಂದರ್ಥ ಮಡಿಸುವಿಕೆ ಎಂದರೆ ನೀವು ಒಂದು ನಿರ್ದಿಷ್ಟ ಕ್ರಿಯೆಯ ಕನ್ನಡಿ ಚಿತ್ರವನ್ನು ತೆಗೆದುಕೊಂಡಾಗ ಅಂದರೆ ನೀವು y ಅಕ್ಷದಾದ್ಯಂತ ಮಡಚುತ್ತಿದ್ದೀರಿ ಎಂದರ್ಥ ಕನ್ವಲ್ಯೂಷನ್ ಇಂಟಿಗ್ರಲ್ ಎಂಬ ಪದವು ಆ ಪರಿಕಲ್ಪನೆಯಿಂದ ಬಂದಿದೆ ಮತ್ತು ಇದರ ಅರ್ಥವನ್ನು ನಾವು ಕನ್ವಲ್ಯೂಷನ್ ಇಂಟಿಗ್ರಲ್ ಅನ್ನು ವಿವರವಾಗಿ ಚರ್ಚಿಸಿದಾಗ ನಾವು ನೋಡುತ್ತೇವೆ ಮತ್ತು ಇಂಜಿನಿಯರ್ಗಳಿಗೆ ಈ ಇಂಟಿಗ್ರಲ್ ಬಹಳ ಮುಖ್ಯವಾದ ಸಾಧನವಾಗಿದೆ ಏಕೆಂದರೆ ಇದು ಭೌತಿಕ ವ್ಯವಸ್ಥೆಗಳನ್ನು ನೋಡುವ ಮತ್ತು ನಿರೂಪಿಸುವ ಸಾಧನಗಳನ್ನು ಒದಗಿಸುತ್ತದೆ ಉದಾಹರಣೆಗೆ ಒಂದು ನಿರ್ದಿಷ್ಟ ವ್ಯವಸ್ಥೆಯ ಇಂಪಲ್ಸ್ ಪ್ರತಿಕ್ರಿಯೆ ℎ𝑡 ನಾವು ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸಿದಂತೆ ಆಗಿ ನೀವು ಹೊಂದಿದ್ದರೆ ಯಾವುದೇ ಇನ್ಪುಟ್ ಪ್ರಚೋದನೆ x𝑡 ಗೆ ಔಟ್ಪುಟ್ ಪ್ರತಿಕ್ರಿಯೆ y𝑡 ಅನ್ನು ಪಡೆಯಬಹುದು ಇದು ಬಹಳ ಮುಖ್ಯ ಮತ್ತು ವ್ಯವಸ್ಥೆಯ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ಬಲವಾದ ಇಂಟಿಗ್ರಲ್ ಆಗಿದೆ ಕನ್ವಲೂಶನ್ ಇಂಟಿಗ್ರಲ್ ಹೀಗೆ ವ್ಯಾಖ್ಯಾನಿಸಲಾಗಿದೆ ℎ𝑡 ನಿಮ್ಮ ಇನ್ಪುಟ್ ಪ್ರಚೋದನೆಯ ಪ್ರತಿಕ್ರಿಯೆಯಾಗಿದೆ 𝜆 ನಕಲಿ ವೇರಿಯಬಲ್ ಮತ್ತು 𝑥𝜆 ಯು 𝑥𝑡 ನ ಪ್ರಚೋದನೆಯಾಗಿದೆ ನೀವು 𝑥𝑡 ಯ ಕನ್ವಲೂಶನ್ ಅನ್ನು ತೆಗೆದುಕೊಂಡಾಗ ನಿಮಗೆ ಪ್ರತಿಕ್ರಿಯೆ 𝑦𝑡 ಸಿಗುತ್ತದೆ ಮತ್ತು ಈ ಅವಿಭಾಜ್ಯವನ್ನು ಕನ್ವಲ್ಯೂಷನ್ ಇಂಟಿಗ್ರಲ್ ಎಂದು ಕರೆಯಲಾಗುತ್ತದೆ ಇದನ್ನು ಈ ರೀತಿಯಾಗಿ ಪ್ರತಿನಿಧಿಸಬಹುದು 𝑦𝑡 𝑥𝑡∗ℎ𝑡ℎ𝑡∗𝑥𝑡 ಆದ್ದರಿಂದ ಮೂಲತಃವಾಗಿ 𝑦 ಎಂಬುದು 𝑥 ಮತ್ತು h ಕಾರ್ಯಗಳ ಕನ್ವಲೂಶನ್ ಎಂದು ನಾವು ಹೇಳಬಹುದು ಮತ್ತು ಹಿಂದಿನ ಸ್ಲೈಡ್ ನಲ್ಲಿ ನಾವು ಚರ್ಚಿಸಿದ ಲ್ಯಾಂಬ್ಡಾ ಡಮ್ಮಿ ವೇರಿಯಬಲ್ ಆಗಿರುತ್ತದೆ ಮೂಲತಃ ನಕ್ಷತ್ರ ಚಿಹ್ನೆಯು ಎರಡು ಕಾರ್ಯಗಳ ಕನ್ವಲೂಶನ್ ಅನ್ನು ಪ್ರತಿನಿಧಿಸುತ್ತದೆ ಈಗ ಮೇಲಿನ ಸಮೀಕರಣವು ಯುನಿಟ್ ಇಂಪಲ್ಸ್ ಫಂಕ್ಷನ್ ಮತ್ತುಇನ್ಪುಟ್ ನ ಕನ್ವಲೂಶನ್ಗೆ ಔಟ್ಪುಟ್ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಯುನಿಟ್ ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ನಾವು ತಿಳಿದಿದ್ದರೆ ಸಿಸ್ಟಮ್ನ ಪ್ರತಿಕ್ರಿಯೆಯನ್ನು ನಾವು ಕಂಡುಹಿಡಿಯಬಹುದು ಕನ್ವಲ್ಯೂಶನ್ ಪ್ರಕ್ರಿಯೆಯು ಪರಿವರ್ತಕವಾಗಿದೆ ಇದರರ್ಥ ನೀವು x ಮತ್ತು h ನ ಸ್ಥಾನಗಳನ್ನು ಪರಸ್ಪರ ಬದಲಾಯಿಸಿದರೆ ಔಟ್ಪುಟ್ ಬದಲಾಗುವುದಿಲ್ಲ ಅಂದರೆ x ಮತ್ತು h ನ ಕನ್ವಲ್ಯೂಶನ್ h ಮತ್ತು x ನ ಕನ್ವಲ್ಯೂಶನ್ ನಂತೆಯೇ ಇರುತ್ತದೆ ಇಂಟಿಗ್ರಲ್ ರೂಪದಲ್ಲಿ ನೀವು ಹೀಗೆ ಪ್ರತಿನಿಧಿಸಬಹುದು ಅಂದರೆ ಎರಡು ಕಾರ್ಯಗಳ ಕನ್ವಲೂಶನ್ ಕ್ರಮವು ಅಪ್ರಸ್ತುತವಾಗಿದೆ ಈಗ ಕನ್ವಲೂಶನ್ ಎಂಬ ಪದ ನೀವು ಹೀಗೆ ವ್ಯಾಖ್ಯಾನಿಸಬಹುದು ಸಂಕೇತಗಳಲ್ಲಿ ಒಂದನ್ನು ಸಮಯದಲ್ಲಿ ಹಿಮ್ಮುಖಗೊಳಿಸುವುದು ಅದನ್ನು ಶಿಫ್ಟ್ ಮಾಡಿ ಮತ್ತು ಅದನ್ನು ಎರಡನೇ ಸಿಗ್ನಲ್ ನೊಂದಿಗೆ ಪಾಯಿಂಟ್ ಬೈ ಪಾಯಿಂಟ್ ಗುಣಿಸುವುದು ಮತ್ತು ಉತ್ಪನ್ನವನ್ನು ಇಂಟಿಗ್ರೇಟ್ ಮಾಡಿದರೆ ಔಟ್ಪುಟ್ ಎರಡು ಸಂಕೇತಗಳ ಕನ್ವಲೂಶನ್ ಆಗಿರುತ್ತದೆ ಇದನ್ನು ನಾವು ಹೀಗೆ ದೃಶ್ಯೀಕರಿಸಬಹುದು ಒಂದು ಉದಾಹರಣೆಯ ತೆಗೆದುಕೊಳ್ಳೋಣ ಇದರಿಂದ ನೀವು ಈ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಬಹುದು ಎರಡು ಕಾರ್ಯಗಳಿವೆ ಎಂದು ನಾವು ತಿಳಿಯೋಣ ಒಂದು ಈ ರೀತಿಯ ಕಾರ್ಯ ಮತ್ತು ಎರಡನೆಯದು ಈ ರೀತಿಯ ಕಾರ್ಯ ಎಂದು ಹೇಳೋಣ ಈಗ ನಾವು ಎರಡು ಸಂಕೇತಗಳ ಕನ್ವಲೂಶನ್ ಎಂದರೆ ಒಂದು ಸಿಗ್ನಲ್ ನ ಸಮಯವನ್ನು ಹಿಮ್ಮುಖಗೊಳಿಸುವುದು ಎಂದರೆ ನೀವು ಆ ಸಂಕೇತವನ್ನು ಮಡಿಸುತ್ತಿದ್ದೀರಿ ಎಂದರ್ಥ ಅಂದರೆ ನೀವು ಆ ಸಂಕೇತವನ್ನು ಮಡಿಸಿದರೆ ನೀವು ಏನು ಮಾಡುತ್ತೀರಿ ಆ ಸಂಕೇತದ ಕನ್ನಡಿ ಚಿತ್ರವನ್ನು ನೀವು ತೆಗೆದುಕೊಳ್ಳುತ್ತೀರಿ ಇದು ಈ ರೀತಿ ಆಗುತ್ತದೆ ಮತ್ತೆ ಅದನ್ನು ಸ್ಥಳಾಂತರಿಸುವುದು ಸ್ಥಳಾಂತರಿಸುವುದು ಎಂದರೆ ನೀವು ಅದನ್ನು ಕೆಲವು ಸ್ಥಳದಲ್ಲಿ ಬದಲಾಯಿಸಬಹುದು ಅದು ಸಮಯಕ್ಕೆ ಸಂಬಂಧಿಸಿದಂತೆ ಬದಲಾಗುತ್ತದೆ ಮತ್ತು ನಾವು ಈ ಸಿಗ್ನಲ್ ಅನ್ನು ಸಮಯದ ಅಕ್ಷದಾದ್ಯಂತ ವರ್ಗಾಯಿಸುತ್ತಲೇ ಇರುತ್ತೇವೆ ಮತ್ತು ನಾವು ಗುಣಿಸಲು ಪ್ರಯತ್ನಿಸುತ್ತೇವೆ ಈ ಸಿಗ್ನಲ್ ಮತ್ತು ಈ ಸಿಗ್ನಲ್ ಅನ್ನು ಪಾಯಿಂಟ್ ಬೈ ಪಾಯಿಂಟ್ ಗುಣಿಸಿ ನಂತರ ಅದನ್ನು ಸಂಯೋಜಿಸಿದರೆ ನೀವು ಈ ಉತ್ಪನ್ನವನ್ನು ಪಡೆಯಬಹುದು ಇದನ್ನು ನಾವು ಹೇಗೆ ಮಾಡುತ್ತೇವೆ ನೀವು ಇಲ್ಲಿ ಸಿಗ್ನಲ್ ಹಾಕುತ್ತಿದ್ದೀರಿ ಎಂದು ಹೇಳೋಣ ಈ ನಿರ್ದಿಷ್ಟ ಸಿಗ್ನಲ್ ಚಲಿಸುತ್ತಿದೆ ಈ ಕಡೆಯಿಂದ ಚಲಿಸುತ್ತಿದೆ ಇದು ಆಕ್ಸಿಸ್ ಆಗಿದ್ದು ಇದು ಲ್ಯಾಂಬ್ಡಾ ಮತ್ತು ನೀವು ಈ ರೀತಿಯಲ್ಲಿ ಸ್ಥಳಾಂತರಗೊಳ್ಳುತ್ತಿದ್ದೀರಿ ಹಾಗಾಗಿ ಇದು ht λ ಆದರೆ ನಂತರ ಇದನ್ನು ನೀವು ಸ್ಥಳಾಂತರಿಸಿದರೆ ಈ ಕಾರ್ಯವನ್ನು ನೀವು ಈ ಪ್ರಕಾರವಾಗಿ ವ್ಯಾಖ್ಯಾನಿಸಬಹುದು ∞hλxt λdλ ಮುಂದೆ ನೀವು ಎರಡರ ಗುಣಲಬ್ಧವನ್ನು ತೆಗೆದುಕೊಳ್ಳಬೇಕು ಮತ್ತು ನಂತರ ಒಟ್ಟುಗೂಡಿಸಬೇಕು ಏಕೀಕರಣವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಈ ಎರಡು ಸಂಕೇತಗಳ ಗುಣಲಬ್ಧವನ್ನು ಒಟ್ಟುಗೂಡಿಸುತ್ತದೆ ಸ್ಥಳಾಂತರಗೊಂಡಾಗ ನಾವು ಅಕ್ಷವನ್ನು ತೆಗೆದುಕೊಂಡು ಅದು ಹೇಗೆ ಬೆರೆಯುತ್ತಿದೆ ಎಂದು ನೋಡೋಣ ಒಂದು ನಿರ್ದಿಷ್ಟ ಸಮಯದಲ್ಲಿ ಸಿಗ್ನಲ್ ಈ ರೀತಿ ಇರುತ್ತದೆ ಆದ್ದರಿಂದ ನೀವು ಒಟ್ಟು ಗುಣಲಬ್ಧವನ್ನು ಹೊಂದಿರುತ್ತೀರಿ ಮತ್ತು ಈ ಗುಣಲಬ್ಧದ ಮೊತ್ತವು ಈ ರೀತಿಯ ವಿಸ್ತೀರ್ಣವಾಗಿದೆ ಮತ್ತು ಕೆಲವು ಸಮಯದ ನಂತರ ಅದು ಈ ರೀತಿ ಆಗುತ್ತದೆ ಸರಿ ಮತ್ತು ಸ್ವಲ್ಪ ಸಮಯದ ನಂತರ ಸಿಗ್ನಲ್ ಹೊರಬಂದು ಈ ರೀತಿ ಆಗುತ್ತದೆ ಸಿಗ್ನಲ್ ಬದಲಾಗುತ್ತಿರುವುದರಿಂದ ಈಗ ಏನಾಗುತ್ತಿದೆ ನಾವು ಸಿಗ್ನಲ್ ಅನ್ನು ಸ್ಥಳಾಂತರಿಸುತ್ತಿದ್ದೇವೆ ನಾವು ಒಂದನ್ನು ಮಾತ್ರ ಸ್ಥಳಾಂತರಿಸುತ್ತಿದ್ದೇವೆ ಎರಡನೆಯದು ಸ್ಥಿರವಾಗಿರುತ್ತದೆ ಆದ್ದರಿಂದ ನಾವು ಲ್ಯಾಂಬ್ಡಾ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಸ್ಥಳಾಂತರಿಸುತ್ತಿದ್ದೇವೆ ಈ ಅಕ್ಷವು ಅದು ಬದಲಾಗುತ್ತಿದೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಗುಣಲಬ್ಧವನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನೀವು ಸಂಯೋಜಿಸುತ್ತಿದ್ದೀರಿ ಎಂದರೆ ನೀವು ಎಲ್ಲಾ ಗುಣಲಬ್ಧಗಳನ್ನು ಒಟ್ಟುಗೂಡಿಸುತ್ತಿದ್ದೀರಿ ಮತ್ತು ನಂತರ ನೀವು ಇನ್ನೊಂದು ಸ್ಥಳವನ್ನು ತೆಗೆದುಕೊಂಡು ಗುಣಲಬ್ಧವನ್ನು ಕಂಡುಹಿಡಿಯುತ್ತೀರಿ ಅಂತಿಮವಾಗಿ ನೀವು ನೋಡಿದರೆ ಈ ಎರಡು ಕಾರ್ಯಗಳ ಗುಣಲಬ್ಧ ಮತ್ತು ಏಕೀಕರಣವನ್ನು ಪತ್ತೆಹಚ್ಚಿದರೆ ಅದು ಈ ರೀತಿ ಕಾಣಿಸಬಹುದು ಆದ್ದರಿಂದ ಇದನ್ನು ಈ ಎರಡು ಸಂಕೇತಗಳ ಕನ್ವಲೂಶನ್ ಎಂದು ಪರಿಗಣಿಸಲಾಗುತ್ತದೆ ಇದು ಮೂಲತಃ ನೀವು ಎರಡು ಕಾರ್ಯಗಳ ನಡುವೆ ಕನ್ವಲೂಶನ್ ಇಂಟಿಗ್ರಲ್ ಅನ್ನು ಅನ್ವಯಿಸಿದಾಗ ನೀವು ಪಡೆಯುವ ಔಟ್ಪುಟ್ ಆಗಿದೆ ಈ ಉಪನ್ಯಾಸದಲ್ಲಿ ನಾವು ಹೆಚ್ಚು ಮುಂದುವರಿದಾಗ ಇದರ ಬಗ್ಗೆ ನಾವು ಹೆಚ್ಚು ವಿವರವಾಗಿ ಚರ್ಚಿಸುತ್ತೇವೆ ಮತ್ತು ಇನ್ನೂ ಕೆಲವು ಉದಾಹರಣೆಗಳ ಸಹಾಯದಿಂದ ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಇದರಿಂದ ಕನ್ವಲೂಶನ್ ಇಂಟಿಗ್ರಲ್ನ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಕನ್ವಲ್ಯೂಷನ್ ಇಂಟಿಗ್ರಲ್ ಸಾಮಾನ್ಯವಾಗಿದ್ದು ಇದು ಯಾವುದೇ ರೇಖೀಯ ವ್ಯವಸ್ಥೆಗೆ ಅನ್ವಯಿಸುತ್ತದೆ ಆದರೆ ವ್ಯವಸ್ಥೆಯು ಎರಡು ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ನಾವು ಊಹಿಸಿದರೆ ಕನ್ವಲ್ಯೂಷನ್ ಇಂಟಿಗ್ರಲ್ ಅನ್ನು ಸರಳೀಕರಿಸಬಹುದು ಆ ಎರಡು ಗುಣಲಕ್ಷಣಗಳು ಯಾವುವು ಮೊದಲನೆಯದು x ಶೂನ್ಯಕ್ಕಿಂತ ಕಡಿಮೆ t ಗೆ ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಇದರರ್ಥ ಮೈನಸ್ ಅನಂತದಿಂದ ಅನಂತಕ್ಕೆ ಇರುವ ಇಂಟಿಗ್ರಲ್ ಈಗ ಶೂನ್ಯದಿಂದ ಅನಂತದ ನಡುವಿನ ಇಂಟಿಗ್ರಲ್ಗೆ ಕಡಿಮೆಯಾಗುತ್ತದೆ ಎರಡೆನಯ ಗುಣಲಕ್ಷಣವು ವ್ಯವಸ್ಥೆಗಳ ಪ್ರಚೋದನೆಯ ಪ್ರತಿಕ್ರಿಯೆ ಸಾಂದರ್ಭಿಕವಾಗಿದೆ ಇದರರ್ಥ ಶೂನ್ಯಕ್ಕಿಂತ ಕಡಿಮೆ ಸಮಯದಲ್ಲಿ ಯಾವುದೇ ಸಮಯದಲ್ಲಿ h 0 ಆದ್ದರಿಂದ ಈ ಗುಣಲಕ್ಷಣ ಹೊಂದಿದ್ದರೆ ht λ 0 for t λ 0 or λ t ಮೇಲಿನ ಸಮೀಕರಣವು ಈಗ ಕನ್ವಲೂಶನ್ ಇಂಟಿಗ್ರಲ್ ಆಗಿ ಪರಿವರ್ತನೆಯಾಗುತ್ತದೆ yhx0txλht λdλ ಏಕೆಂದರೆ ಯಾವುದೇ λt ಗೆ ಮೌಲ್ಯ 0 ಆಗುತ್ತದೆ ಕಾರ್ಯಗಳು ಈ 2 ಗುಣಲಕ್ಷಣಗಳನ್ನು ಅನುಸರಿಸುತ್ತಿವೆ ಎಂದು ನಾವು ಹೇಳಿದಾಗ ಮೊದಲ ಕಾರ್ಯವು t ಗೆ 0 ಕ್ಕಿಂತ ಕಡಿಮೆಯಲ್ಲಿ ಶೂನ್ಯವಾಗಿರುತ್ತದೆ ಮತ್ತು ಎರಡನೆಯದು ಸಾಂದರ್ಭಿಕ ಎಂದರೆ ಅದು λt ಗೆ 0 ಆಗಿದೆ ನಂತರ ನಾವು ಮಾರ್ಪಾಡಿಸಿದ ಇಂಟಿಗ್ರಲ್ ಅನ್ನು ಪಡೆಯುತ್ತೇವೆ ಈಗ ನಾವು ಕನ್ವಲೂಶನ್ ಇಂಟಿಗ್ರಲ್ ನ ಕೆಲವು ಗುಣಲಕ್ಷಣಗಳನ್ನು ನೋಡೋಣ ನಾವು ಅದನ್ನು ಪಡೆಯಲು ಹೋಗುವುದಿಲ್ಲ ಏಕೆಂದರೆ ಅದು ಪ್ರಸ್ತುತ ವಿಷಯದ ವ್ಯಾಪ್ತಿಯಲ್ಲಿಲ್ಲ ಆದರೆ ಕೆಲವು ಗುಣಲಕ್ಷಣಗಳನ್ನು ಈ ನಿರ್ದಿಷ್ಟ ಕೋರ್ಸ್ ನಲ್ಲಿ ಬಳಸುತ್ತೇವೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಮೊದಲ ಗುಣಲಕ್ಷಣ h ಮತ್ತು x ನ ಕನ್ವಲೂಶನ್ ಕಮ್ಯುಟೇಟಿವ್ ಆಗಿದೆ ಅಂದರೆ xhhx ಅಂದರೆ ನೀವು h ಮತ್ತು x ನ ಸ್ಥಳಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು ಮತ್ತು ಕನ್ವಲೂಶನ್ ಇಂಟಿಗ್ರಲ್ ಸಮನಾಗಿರುತ್ತದೆ ಎರಡನೆಯದು ಡಿಸ್ಟ್ರಿಬೂಟಿವ್ ಗುಣಲಕ್ಷಣ ಅಂದರೆ fxyfxfy ಈಗ ಮೂರನೆಯದು ಅಸೋಸಿಯೇಟಿವ್ ಗುಣಲಕ್ಷಣ fxyfxy ಇದು ಅಸೋಸಿಯೇಟಿವ್ ಆಗಿದ್ದರಿಂದ ನೀವು ಕನ್ವಲೂಶನ್ ಇಂಟಿಗ್ರಲ್ ಅನ್ನು ಪಡೆಯಲು ಎರಡೂ ವಿಧಾನಗಳನ್ನು ಬಳಸಬಹುದು ಈಗ ಮುಂದಿನದು ಕಾರ್ಯವು ಯುನಿಟ್ ಇಂಪಲ್ಸ್ ಫಂಕ್ಷನ್ ನೊಂದಿಗೆ ಕನ್ವಾಲ್ವ್ ಆದರೆ fxyfxfy ಅಂತೆಯೇ ನೀವು ಸಮಯ ಶಿಫ್ಟ್ ಪ್ರಚೋದನೆಯ ಕಾರ್ಯವಾದ δ ನೊಂದಿಗೆ ಕನ್ವಾಲ್ವ್ ಮಾಡುತ್ತಿದ್ದರೆ ನೀವು ಔಟ್ಪುಟ್ ಅನ್ನು f ಎಂದು ಪಡೆಯುತ್ತೀರಿ ನಂತರ f ಯುನಿಟ್ ಇಂಪಲ್ಸ್ ಪ್ರಚೋದನೆಯ ಡಿರೈವೇಟಿವ್ ದೊಂದಿಗೆ ಕನ್ವಲೂಶನ್ ಮಾಡಿದರೆ ನೀವು ಔಟ್ಪುಟ್ ಅನ್ನು f ಎಂದು ಪಡೆಯುತ್ತೀರಿ ಈಗ ನೀವು ಯುನಿಟ್ ಸ್ಟೆಪ್ ನೊಂದಿಗೆ f ನ ಕನ್ವಲೂಶನ್ ತೆಗೆದುಕೊಳ್ಳುತ್ತಿದ್ದರೆ ಔಟ್ಪುಟ್ fu ∞fλut λdλ ∞tfλdλ ವಿವಿಧ ಸರ್ಕ್ಯೂಟ್ ಪರಿಕಲ್ಪನೆಗಳಲ್ಲಿ ನಾವು ಕನ್ವಲೂಶನ್ ಇಂಟಿಗ್ರಲ್ ಅನ್ನು ಅನ್ವಯಿಸುವಾಗ ನಾವು ಬಳಸುವ ಪ್ರಮುಖ ಗುಣಲಕ್ಷಣಗಳು ಇವು ಕನ್ವಲೂಶನ್ ಇಂಟಿಗ್ರಲ್ ಅನ್ನು ನಾವು ಹೇಗೆ ಮೌಲ್ಯಮಾಪನ ಮಾಡಬಹುದೆಂದು ಕಲಿಯುವ ಮೊದಲು ಕನ್ವಿಲೂಶನ್ ಇಂಟಿಗ್ರಲ್ ಲ್ಯಾಪ್ಲೇಸ್ ರೂಪಾಂತರದೊಂದಿಗೆ ಹೇಗೆ ಸಂಬಂಧ ಹೊಂದಿದೆ ಎಂಬುದನ್ನು ಮೊದಲು ಅರ್ಥಮಾಡಿಕೊಳ್ಳೋಣ ನೀವು f1 ಮತ್ತು f2 ನಂತಹ ಎರಡು ಕಾರ್ಯಗಳನ್ನು ಹೊಂದಿದ್ದರೆ ಆ ಎರಡು ಸಮಯದ ವಿಭಿನ್ನ ಕಾರ್ಯಗಳ ಲ್ಯಾಪ್ಲೇಸ್ ರೂಪಾಂತರವು F1 ಮತ್ತು F2 ಆಗಿದ್ದರೆ ನೀವು ಇವುಗಳ ಕನ್ವಲೂಶನ್ ಅನ್ನು ತೆಗೆದುಕೊಂಡರೆ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡರೆ ಇದರರ್ಥ f1 ಮತ್ತು f2 ನ ಪರಿವರ್ತನೆಯ ಲ್ಯಾಪ್ಲೇಸ್ ರೂಪಾಂತರವು F1 ಮತ್ತು F2 ಗಳ ಸರಳ ಗುಣಾಕಾರವಾಗಿದೆ ಈ ಪರಿಕಲ್ಪನೆಯು ನಿಜವೋ ಅಥವಾ ಇಲ್ಲವೋ ಎಂಬುದನ್ನು ನಾವು ಹೇಗೆ ಸಮರ್ಥಿಸಿಕೊಳ್ಳಬಹುದು ಎಂಬುದನ್ನು ಈಗ ನೋಡೋಣ ಎ ff1f2 ಎಂಬ ಕ್ರಿಯೆ ಇದೆ ಆದ್ದರಿಂದ ನೀವು ಅದನ್ನು 0tf1λf2t λdλ ಎಂದು ವ್ಯಾಖ್ಯಾನಿಸುತ್ತೀರಿ ಈಗ ನೀವು f1 ಕಾರ್ಯದ ಲ್ಯಾಪ್ಲೇಸ್ ತೆಗೆದುಕೊಂಡರೆ ಇದನ್ನು F2 ನೊಂದಿಗೆ ಗುಣಿಸಿದಾಗ ಈಗ ನೀವು ಸಮಯದ ಶಿಫ್ಟ್ ಗುಣಲಕ್ಷಣವನ್ನು ಬಳಸಿದರೆ ಇದನ್ನು ಈ ರೀತಿಯಾಗಿ ಪರಿವರ್ತಿಸಬಹುದು ಆದ್ದರಿಂದ ಈಗ ನೀವು ನೋಡಿದರೆ ಇದು tλ ವರೆಗೆ ಇರುತ್ತದೆ λ t ಸಂದರ್ಭದಲ್ಲಿ ಈ ಕಾರ್ಯವು ಶೂನ್ಯವಾಗುತ್ತದೆ ಆದ್ದರಿಂದ ನೀವು ಇಂಟಿಗ್ರಲ್ ವಿಷಯದಲ್ಲಿ ಏನು ಬರೆಯಬಹುದು ಮೊದಲಿಗೆ ನಾವು ಇಂಟಿಗ್ರೆೇಶನ್ ನ ಕ್ರಮವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ ಆದ್ದರಿಂದ ಈಗ ಅದು ಶೂನ್ಯದಿಂದ ಇನ್ಫಿನಿಟಿ ಯಾಗುತ್ತದೆ ಮತ್ತು ಎರಡನೆಯ ಇಂಟಿಗ್ರಲ್ ನಲ್ಲಿ ಅದು ಯುನಿಟ್ ಸ್ಟೆಪ್ ಟೈಮ್ ಶಿಫ್ಟ್ ಕಾರ್ಯದಿಂದಾಗಿ ಶೂನ್ಯದಿಂದ t ವರೆಗೆ ಇರುತ್ತದೆ ಎಂದು ಹೇಳುತ್ತೇವೆ ಮತ್ತು ಅದು ಎಫ್ 1 ಲ್ಯಾಂಬ್ಡಾ ಎಫ್ 2 ಟಿ ಮೈನಸ್ ಲ್ಯಾಂಬ್ಡಾ ಡಿಟಿ ಮತ್ತು ಇ ಮೂಲಕ ಪವರ್ ಮೈನಸ್ ಎಸ್ ಲ್ಯಾಂಬ್ಡಾ ಡಿ ಲ್ಯಾಂಬ್ಡಾ ಎಂದು ನಾವು ತೆಗೆದುಕೊಳ್ಳುತ್ತೇವೆ ನೀವು ಈ ನಿರ್ದಿಷ್ಟ ಅಭಿವ್ಯಕ್ತಿಯನ್ನು ಈ ನಿರ್ದಿಷ್ಟ ರೂಪದಲ್ಲಿ ಮರುಹೊಂದಿಸಬಹುದು ಈಗ ನೀವು ಈ ಪದವನ್ನು ನೋಡಿದರೆ ಇದು f1 ಮತ್ತು f2 ನ ಕನ್ವಲೂಶನ್ ಅಲ್ಲದೆ ಮತ್ತೇನೂ ಅಲ್ಲ ನೀವು ಇದನ್ನು f1 t ಕನ್ವಲೂಶನ್ f2 t ಎಂದು ಪ್ರತಿನಿಧಿಸುತ್ತೀರಿ ಮತ್ತು ಹೊರಗಿನ ಇಂಟಿಗ್ರಲ್ f1 ಮತ್ತು f2 ರ ಕನ್ವಲೂಶನ್ ನ ಲ್ಯಾಪ್ಲೇಸ್ ಆಗಿರುತ್ತದೆ ಆದ್ದರಿಂದ ಎಫ್ 1 ಮತ್ತು ಎಫ್ 2 ರ ಕನ್ವಲೂಶನ್ ಅನ್ನು ನೀವು F1F2 ಎಂದು ಬರೆಯಬಹುದು ಆದ್ದರಿಂದ ಸಮಯ ಡೊಮೇನ್ ನಲ್ಲಿನ ಕನ್ವಲೂಶನ್ ಎಸ್ ಡೊಮೇನ್ ನಲ್ಲಿನ ಗುಣಾಕಾರಕ್ಕೆ ಸಮಾನವಾಗಿದೆ ಎಂದು ನೀವು ಸರಳವಾಗಿ ಹೇಳಬಹುದು ನೀವು ಪದಗಳನ್ನು ಮರುಹೊಂದಿಸಿದಾಗ ಹೀಗೆ f1 ಮತ್ತು f2 ನ ಕನ್ವಲೂಶನ್ ಎಸ್ ಡೊಮೇನ್ ನಲ್ಲಿ ಗುಣಾಕಾರವಾಗಿದೆ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಿಂದ ನೀವು ಈ ನಿರ್ದಿಷ್ಟ ಪರಿಕಲ್ಪನೆಯನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು x 4e t ಮತ್ತು ht 5 e 2t ಮತ್ತು ನಾವು ಮೇಲಿನ ಗುಣಲಕ್ಷಣವನ್ನು ಅನ್ವಯಿಸಿದಾಗ h ಮತ್ತು x ನ ಕನ್ವಲೂಶನ್ HX ನ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಎಂದು ನೋಡೋಣ H ಎಂದರೇನು H 55s2 ಆಗುತ್ತದೆ ಏಕೆಂದರೆ ಇದು h ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಅಂತೆಯೇ X x ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಆದ್ದರಿಂದ ನೀವು ಅದನ್ನು 4s1 ಎಂದು ಬರೆಯಬಹುದು ಈಗ ನೀವು ಪದವನ್ನು ಚದರ ಆವರಣದಲ್ಲಿ ಮರುಹೊಂದಿಸಿದರೆ 20s1 20s2 ಚದರ ಆವರಣದಲ್ಲಿರುವ ಪದದ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ನೀವು ಈಗ ತೆಗೆದುಕೊಂಡರೆ ಅದು 20 e t e 2t ಆಗುತ್ತದೆ ಆದ್ದರಿಂದ ಈಗ ನೀವು x 4e t ಮತ್ತು ht 5 e 2t ಕನ್ವಲೂಶನ್ 20 e t e 2t ಎಂದು ಹೇಳಬಹುದು ಇದು t≥0 ನಲ್ಲಿ ಆಗಿರುತ್ತದೆ ಆದ್ದರಿಂದ ಈ ಉದಾಹರಣೆಯೊಂದಿಗೆ ಕನ್ವಲೂಶನ್ ನ ಲ್ಯಾಪ್ಲೇಸ್ ರೂಪಾಂತರವನ್ನು ಅನ್ವಯಿಸಿದಾಗ ನೀವು ಸುಲಭವಾಗಿ ಉತ್ತರಗಳನ್ನು ಪಡೆಯಬಹುದು ಎಂದು ನೋಡಬಹುದು ಈಗ ನಾವು ಈಗ ನೋಡಿದ ಗುಣಲಕ್ಷಣಕ್ಕೆ ಸಂಬಂಧಿಸಿದಂತೆ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಇನ್ನೊಂದು ಅಂಶವಿದೆ ಏಕೆಂದರೆ ಹಿಂದಿನ ಸಂದರ್ಭಗಳಲ್ಲಿ ನಾವು ನೋಡಿದ ಎರಡು ಸಿಗ್ನಲ್ ನ ಈ ಕನ್ವಲೂಶನ್ ಸರಳವಾಗಿ ತೋರುತ್ತದೆಯಾದರೂ ಕೆಲವೊಮ್ಮೆ ವಿಲೋಮವನ್ನು ಕಂಡುಕೊಳ್ಳಲು ಕಠಿಣವಾಗಬಹುದು ಯಾಕೆಂದರೆ ನೀವು F1 ಮತ್ತು F2 ಹೊಂದಿದ್ದು ಈ ಎರಡರ ಗುಣಲಬ್ಧವು ಸಂಕೀರ್ಣವಾಗಿರಬಹುದು ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಿಕೊಂಡು ಕನ್ವಲೂಶನ್ ಪರಿಕಲ್ಪನೆಯನ್ನು ಬಳಸುವುದು ಕಷ್ಟ ನಂತರ ನೀವು ಏನು ಮಾಡುತ್ತೀರಿ ನೀವು ಕೆಲವು ಪರ್ಯಾಯ ತಂತ್ರಗಳನ್ನು ಬಳಸುತ್ತೀರಿ ಮತ್ತೊಂದು ಪ್ರಕರಣವೆಂದರೆ f1 ಮತ್ತು f2 ಕೆಲವು ಪ್ರಾಯೋಗಿಕ ದತ್ತಾಂಶಗಳ ರೂಪದಲ್ಲಿ ಲಭ್ಯವಿದ್ದಾಗ ಆ ಸಂದರ್ಭದಲ್ಲಿ ಈ ಎರಡು ಕಾರ್ಯಗಳ ಸ್ಪಷ್ಟವಾದ ಲ್ಯಾಪ್ಲೇಸ್ ರೂಪಾಂತರ ಲಭ್ಯವಿಲ್ಲದಿರಬಹುದು ಈ ನಿರ್ದಿಷ್ಟ ಸ್ಥಿತಿಯು ಸಂಭವಿಸಿದಾಗ ನಿಮಗೆ f1 ಮತ್ತು f2 ನ ಲ್ಯಾಪ್ಲೇಸ್ ರೂಪಾಂತರವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ನಂತರ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಗುಣಲಬ್ಧವನ್ನು ಬಳಸಿಕೊಂಡು f1 ಮತ್ತು f2 ನ ಕನ್ವಲೂಶನ್ ಪಡೆಯುವುದು ಕಷ್ಟವಾಗುತ್ತದೆ ಆದ್ದರಿಂದ ನೀವು ಏನು ಮಾಡಬೇಕು ಸಮಯ ಡೊಮೇನ್ ನಲ್ಲಿ ಎರಡು ಸಿಗ್ನಲ್ ನ ಕನ್ವಲೂಶನ್ ಅನ್ನು ಕಂಡುಹಿಡಿಯಲು ನೀವು ಗ್ರಾಫಿಕಲ್ ವಿಧಾನ ಎಂದು ಕರೆಯಲ್ಪಡುವ ಪರ್ಯಾಯ ವಿಧಾನವನ್ನು ಬಳಸಬೇಕಾಗುತ್ತದೆ ಗ್ರಾಫಿಕಲ್ ಕಾರ್ಯವಿಧಾನ ಎಂದರೇನು ಎರಡು ಕಾರ್ಯಗಳ ಕನ್ವಲೂಶನ್ ಇಂಟಿಗ್ರಲ್ ಅನ್ನು ಕಂಡುಹಿಡಿಯಲು ನಾವು ಕೆಳಗೆ ವಿವರಿಸುತ್ತಿರುವ ನಾಲ್ಕು ಹಂತಗಳನ್ನು ಅನುಸರಿಸಲಾಗುವುದು ಎಂದು ಈ ಗ್ರಾಫಿಕಲ್ ವಿಧಾನ ಹೇಳುತ್ತದೆ ಮೊದಲನೆಯದು ಮಡಿಸುವಿಕೆ ಮಡಿಸುವಿಕೆ ಎಂದರೆ ನೀವು ಆರ್ಡಿನೇಟ್ ಅಕ್ಷದ ಅನುಸಾರ h ನ ಕನ್ನಡಿ ಚಿತ್ರವನ್ನು ತೆಗೆದುಕೊಂಡು h λ ಮೌಲ್ಯವನ್ನು ಪಡೆಯಿರಿ ಈಗ ನೀವು ಕಾರ್ಯವನ್ನು ಸ್ಥಳಾಂತರಿಸಬೇಕು ಇದರರ್ಥ ht λ ಪಡೆಯಲು h λ ಯನ್ನು ಶಿಫ್ಟ್ ಅಥವಾ 𝑡 ಮೌಲ್ಯದಿಂದ ವಿಳಂಬಗೊಳಿಸಿ ಈಗ ಮುಂದಿನ ಕಾರ್ಯವೆಂದರೆ ಗುಣಿಸುವುದು ht λ ಮತ್ತು xλ ನ ಗುಣಲಬ್ಧವನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಒಂದು ನಿರ್ದಿಷ್ಟ ಸಮಯದವರೆಗೆ ಇಂಟಿಗ್ರೇಟ್ ಮಾಡಿ ಮತ್ತು ht λxλ for 0 λ t ಗುಣಲಬ್ಧದ ಅಡಿಯಲ್ಲಿರುವ ಪ್ರದೇಶದ ವಿಸ್ತೀರ್ಣವನ್ನು ಲೆಕ್ಕಹಾಕಿ ಮತ್ತು ನಂತರ ನೀವು ಅಂತಿಮವಾಗಿ 𝑦𝑡 ಮೌಲ್ಯವನ್ನು ಪಡೆಯುತ್ತೀರಿ ಈಗ ಮೊದಲ ಹಂತದ ಮಡಿಸುವ ಕಾರ್ಯಾಚರಣೆಯು ಕನ್ವಲೂಶನ್ ಎಂಬ ಪದದ ಕಾರಣವಾಗಿದೆ ಆದ್ದರಿಂದ ನಾವು ಮೊದಲ ಸ್ಲೈಡ್ ನಲ್ಲಿ ಚರ್ಚಿಸುತ್ತಿರುವುದು ಕನ್ನಡಿ ಚಿತ್ರವನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಬೇರೇನೂ ಅಲ್ಲ ಮಡಿಸುವಿಕೆಯು ಈ ಇಂಟಿಗ್ರಲ್ ಕಾರ್ಯ ಕನ್ವಲ್ಯೂಷನ್ ಇಂಟಿಗ್ರಲ್ ಎಂದು ಕರೆಯಲು ಕಾರಣವಾಗಿದೆ ಈಗ ℎ 𝑡 −𝜆 ಫಂಕ್ಷನ್ 𝑥 𝜆 ಮೇಲೆ ಸ್ಕ್ಯಾನ್ ಅಥವಾ ಸ್ಲೈಡ್ ಆಗುತ್ತದೆ ಕೊಟ್ಟಿರುವ ಸಿಗ್ನಲ್ ಮೇಲೆ ನೀವು ಸ್ಲೈಡ್ ಮಾಡಿದಾಗ ಮತ್ತು ನೀವು ಪ್ರತಿ ಪದದ ಗುಣಲಬ್ಧವನ್ನು ತೆಗೆದುಕೊಂಡು ನಂತರ ನೀವು ಮೊತ್ತವನ್ನು ಸಂಗ್ರಹಿಸುವುದರಿಂದ ಇಂಟಿಗ್ರಲ್ ಮೌಲ್ಯವನ್ನು ಪಡೆಯುತ್ತೀರಿ ಎಂದು ನಾವು ಚರ್ಚಿಸಿದ ಉದಾಹರಣೆಯಲ್ಲಿ ನಾವು ನೋಡಿದ್ದೇವೆ ಅಂತಿಮ ಇಂಟಿಗ್ರಲ್ ಮೌಲ್ಯವನ್ನು ಪಡೆಯಲು ನೀವು ಶಿಫ್ಟಿಂಗ್ ಕಾರ್ಯವನ್ನು ಬಳಸಿಕೊಳ್ಳುತ್ತೀರಿ ಎಂದರ್ಥ ಅದು 𝑥𝜆 ಮೇಲೆ ಸ್ಕ್ಯಾನ್ ಅಥವಾ ಸ್ಲೈಡ್ ಆಗುತ್ತದೆ ಆದ್ದರಿಂದ ಈ ಸೂಪರ್ ಪೊಸಿಷನ್ ಕಾರ್ಯವಿಧಾನದ ದೃಷ್ಟಿಯಿಂದ ಅರ್ಥಾತ್ ಇದು ht λ ಫಂಕ್ಷನ್ 𝑥𝜆 ಮೇಲಿನ ಸೂಪರ್ ಪೊಸಿಷನ್ ಕಾರ್ಯವಾಗಿದೆ ಆದ್ದರಿಂದ ಕನ್ವಿಲ್ಯೂಷನ್ ಇಂಟಿಗ್ರಲ್ ಅನ್ನು ಸೂಪರ್ ಪೊಸಿಷನ್ ಇಂಟಿಗ್ರಲ್ ಎಂದೂ ಕರೆಯಬಹುದು ಆದ್ದರಿಂದ ನಾಲ್ಕು ಹಂತಗಳನ್ನು ಅನ್ವಯಿಸಲು 𝑥 𝜆 ಮತ್ತು ℎ 𝜆 ಗಳನ್ನು ಸ್ಕೆಚ್ ಮಾಡಲು ಸಾಧ್ಯವಾಗಿರಬೇಕು ಚಿತ್ರಾತ್ಮಕ ವಿಧಾನಕ್ಕಾಗಿ ನಾವು ಎರಡೂ ಕಾರ್ಯಗಳನ್ನು ಸ್ಕೆಚ್ ಮಾಡಬಹುದು ಮತ್ತು ನಾವು ಎರಡೂ ಕಾರ್ಯಗಳನ್ನು x y ಅಕ್ಷದಲ್ಲಿ ಯೋಜಿಸಬಹುದು ಮತ್ತು ನಂತರ 𝑥𝜆 ಅನ್ನು ಮೂಲ ಕ್ರಿಯೆ 𝑥𝑡 ಯಿಂದ ಪಡೆಯಬಹುದು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಇದು ಕೇವಲ 𝑡 ಯನ್ನು ನಕಲಿ ವೇರಿಯೇಬಲ್ 𝜆 ನೊಂದಿಗೆ ಬದಲಾಯಿಸುತ್ತದೆ ನಂತರ ℎ𝑡 − 𝜆 ನ ಸ್ಕೆಚಿಂಗ್ ಕನ್ವಲೂಶನ್ ಪ್ರಕ್ರಿಯೆಯ ಕೀಲಿಯಾಗಿದೆ ಏಕೆಂದರೆ ಇದು ಲಂಬ ಅಕ್ಷದ ಪರ್ಯಂತ ℎ𝜆 ಅನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅದನ್ನು 𝑡 ನ ಮೌಲ್ಯದಿಂದ ಸ್ಥಳಾಂತರಿಸುತ್ತದೆ ಆದ್ದರಿಂದ ವಿಶ್ಲೇಷಣಾತ್ಮಕವಾಗಿ ನಾವು ℎ𝑡 ನಲ್ಲಿರುವ ಪ್ರತಿ 𝑡 ಅನ್ನು 𝑡 𝜆 ನಿಂದ ಬದಲಿಸುವ ಮೂಲಕ ℎ𝑡 𝜆 ಪಡೆಯುತ್ತೇವೆ ಈಗ ಕನ್ವಲೂಶನ್ ಕ್ರಿಯೆ ಕಮ್ಯುಟೇಟಿವ್ ಆಗಿರುವುದರಿಂದ ಒಂದು ಮತ್ತು ಎರಡು ಹಂತಗಳನ್ನು ℎ𝑡 ಬದಲಿಗೆ 𝑥𝑡 ಗೆ ಅನ್ವಯಿಸುವುದು ಕೆಲವೊಮ್ಮೆ ಹೆಚ್ಚು ಅನುಕೂಲಕರವಾಗಿದೆ ಆದ್ದರಿಂದ ನಾವು x ಮತ್ತು h ಕಾರ್ಯಗಳನ್ನು ನೋಡಬೇಕು ಮತ್ತು x ಮತ್ತು h ನ ರೇಖಾಚಿತ್ರವನ್ನು ಅರ್ಥಮಾಡಿಕೊಳ್ಳುವುದರಿಂದ ನಾವು ಯಾವುದನ್ನು ಮಡಚಬೇಕು ಮತ್ತು ಯಾವುದನ್ನು ಇನ್ನೊಂದರ ಮೇಲೆ ಸ್ಲೈಡ್ ಮಾಡಬೇಕು ಎಂಬುದನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಹಿಂದಿನ ಪ್ರಕರಣದಂತೆ ನಾವು ಈ ನಿರ್ದಿಷ್ಟ ಕಾರ್ಯವನ್ನು ಮಡಚಿದ್ದೇವೆ ನಾವು ಮಡಿಸಿದರೆ ಮೂಲ ಮತ್ತು ಮಡಿಸಿದ ಕಾರ್ಯದ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವಾಗುವುದಿಲ್ಲ ಮತ್ತು ಅದನ್ನು ವಿವರಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದಲೇ ನಾನು ಈ ಕಾರ್ಯವನ್ನು ಮಡಚಿದೆ ಅಂತೆಯೇ ಚಿತ್ರಾತ್ಮಕ ವಿಧಾನವನ್ನು ಬಳಸಿಕೊಂಡು ನೀವು ಕನ್ವಲೂಶನ್ ಅನ್ನು ಕಂಡುಹಿಡಿಯುವಾಗ ಮಡಿಸುವಿಕೆಗೆ ಯಾವುದು ಉತ್ತಮ ಎಂದು ನೀವು ನೋಡಬಹುದು ನೀವು ಚಿತ್ರಾತ್ಮಕ ವಿಧಾನವನ್ನು ಬಳಸುವಾಗ ನೀವು ಇದನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು ಈಗ ನಾವು ಇಂದು ನಮ್ಮ ಚರ್ಚೆಯನ್ನು ನಿಲ್ಲಿಸಬಹುದು ಇಲ್ಲಿಗೆ ನಿಲ್ಲಿಸಿ ಮತ್ತು ಮುಂದಿನ ಉಪನ್ಯಾಸದಲ್ಲೂ ಕನ್ವಲೂಶನ್ ಇಂಟಿಗ್ರಲ್ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಧನ್ಯವಾದಗಳು